ಪ್ರತಿರೋಧ ಮತ್ತು ಇಂಡಕ್ಟನ್ಸ್ ಮುಂದುವರಿದ ಭಾಗ ಈಗ ಉದಾಹರಣೆ 3 ಗೆ ಬನ್ನಿ ಕೇವಲ ಒಂದು ವಿಷಯವೆಂದರೆ ನೀವು ಕೇವಲ 2 ಉದಾಹರಣೆಗಳನ್ನು ನೋಡಿದ್ದೀರಿ ಮತ್ತು ಪ್ರತಿಯೊಂದನ್ನೂ ವಿವರಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ನೀವು ಊಹಿಸುತ್ತೀರಿ ಮತ್ತು ಆದರೆ ನಾನು ಅಂಕಿಅಂಶಗಳು 1 ಅಥವಾ 2 ವಿಷಯಗಳನ್ನು ನೀಡುವಾಗ ಆಶಾದಾಯಕವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ನಾನು ನಿಮಗೆ ವಿವರಣೆಯನ್ನು ನೀಡುತ್ತೇನೆ ನಾವು ನಿಮಗೆ 1 ಅಥವಾ 2 ಪ್ರಕರಣಗಳನ್ನು ಮಾತ್ರ ನೀಡಿದಾಗ ಅದು ಏಕೆ ಬರುತ್ತಿದೆ ಎಂದು ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಹಾಕುತ್ತೇನೆ ಏಕೆಂದರೆ ನಾನು ಎಲ್ಲವನ್ನೂ ಹೇಳಿದರೆ ನೀವು ಮಾಡಬೇಕು ನಂತರ ನೀವು ಅನೇಕ ವಿಷಯಗಳಲ್ಲಿ ಬಳಸುವುದಿಲ್ಲ ಆದ್ದರಿಂದ 1 ಅಥವಾ 2 ವಿಷಯಗಳನ್ನು ನಾನು ಬಿಟ್ಟುಬಿಡುತ್ತೇನೆ ಉದಾಹರಣೆಗೆ ಈ ಉದಾಹರಣೆಯ ಒಂದು ನಿರ್ದಿಷ್ಟ ವಿಷಯದ ಕಾರಣ ಏನು ಎಂದು ನೀವು ಕಂಡುಕೊಳ್ಳಲು ನಾನು ಅದನ್ನು ನಿಮಗೆ ಬಿಡುತ್ತೇನೆ ನಾನು ಎಲ್ಲವನ್ನೂ ವಿವರವಾಗಿ ನೀಡುತ್ತೇನೆ ಮತ್ತು ನಾನು ನಿಮಗೆ ಸ್ವಲ್ಪ ಸುಳಿವು ನೀಡುತ್ತೇನೆ ಆದರೆ ಕಾರಣ ಏನೆಂದು ನೀವು ಕಂಡುಕೊಳ್ಳುತ್ತೀರಿ ಉದಾಹರಣೆಗೆ ಈ ಉದಾಹರಣೆಯನ್ನು ತೆಗೆದುಕೊಳ್ಳಿ ಮೊದಲ ಬಾರಿಗೆ ಈ ವಿಷಯವನ್ನು ನಾನು ವಿವರಿಸುತ್ತೇನೆ ಆದ್ದರಿಂದ ಸಿಂಗಲ್ ಫೇಸ್ 50 ಹರ್ಟ್ಜ್ ಪವರ್ ಲೈನ್ ಅನ್ನು ಸಮತಲವಾದ ಕ್ರಾಸ್ ಆರ್ಮ್ನಲ್ಲಿ ಬೆಂಬಲಿಸಲಾಗುತ್ತದೆ ವಾಹಕದ ನಡುವಿನ ಅಂತರವು 4 ಮೀಟರ್ ಚಿತ್ರ 14 ರಲ್ಲಿ ತೋರಿಸಿರುವಂತೆ ಪವರ್ ಲೈನ್ ನ ಕೆಳಗೆ ಸಮ್ಮಿತೀಯವಾಗಿ ಟೆಲಿಫೋನ್ ಲೈನ್ ಅನ್ನು ಬೆಂಬಲಿಸಲಾಗುತ್ತದೆ ಇದು ಚಿತ್ರ 14 2 ಸರ್ಕ್ಯೂಟ್ ಗಳ ನಡುವಿನ ಪರಸ್ಪರ ಇಂಡಕ್ಟನ್ಸ್ ಮತ್ತು ಟೆಲಿಫೋನ್ ಲೈನ್ ನಲ್ಲಿ ಪ್ರತಿ ಕಿಲೋಮೀಟರ್ಗೆ ಪ್ರೇರಿತ ವೋಲ್ಟೇಜ್ ಕರೆಂಟ್ ಇನ್ ಆಗಿದ್ದರೆ ವಿದ್ಯುತ್ ಲೈನ್ 120 ಆಂಪಿಯರ್ ಆಗಿದೆ ಈಗ ಇದು ಮೂಲತಃ ಒಂದೇ ಹಂತದ ರೇಖೆ ಎಂದು ಊಹಿಸಲಾಗಿದೆ ಆದ್ದರಿಂದ ಇದು 2 ಕಂಡಕ್ಟರ್ ಆಗಿದೆ ಇದು ಒಳಬರುತ್ತಿದೆ ಇದನ್ನು ನೀವು ಹೊರಹೋಗುವ ಎಂದು ಕರೆಯುತ್ತೀರಿ ಅದಕ್ಕಾಗಿಯೇ ಇಲ್ಲಿ ಕರೆಂಟ್ ಮೈನಸ್ ಅಂದರೆ ಒಬ್ಬರು ಪುಟಕ್ಕೆ ಹೋಗುತ್ತಿದ್ದಾರೆ ಇನ್ನೊಂದು ಅಲ್ಲಿಂದ ಹೊರಹೋಗುತ್ತಿದೆ ಇದು ಸಮಾವೇಶವಾಗಿದೆ ಆದ್ದರಿಂದ ಈ 2 ವಾಹಕಗಳ ನಡುವೆ P 1 ಮತ್ತು P 2 ಪವರ್ ಲೈನ್ ಅಂತರ 4 ಮೀಟರ್ ಮತ್ತು ಈ ಎರಡು ಹತ್ತಿರದ ದೂರವಾಣಿ ಮಾರ್ಗಗಳಾಗಿವೆ ಆದ್ದರಿಂದ ಈ ಕಂಡಕ್ಟರ್ ನಿಂದ ಅಂತರವು d 2 ಇದು d 1 ಇದರಿಂದ ಸಮ್ಮಿತೀಯವಾಗಿದೆ ಆದ್ದರಿಂದ ಇಲ್ಲಿಯೂ ಇದು d 2 ಇದು d 2 ಅವು ಒಂದೇ ಆಗಿರುತ್ತವೆ ಅದೇ ರೀತಿ ಈ d 1 ಈ d 1 ಅವು ಒಂದೇ ಆಗಿರುತ್ತವೆ ಮತ್ತು ಇಲ್ಲಿಂದ ಇಲ್ಲಿಗೆ ಲಂಬ ಅಂತರವು 2 ಮೀಟರ್ ಆದರೆ ಈಗ ನಾವು d 1 ಮತ್ತು d 2 ಅನ್ನು ಕಂಡುಹಿಡಿಯಬೇಕು ನಾವು ಮೊದಲು ಕಂಡುಹಿಡಿಯುತ್ತೇವೆ ಆದ್ದರಿಂದ ಉದಾಹರಣೆಗೆ ವಿದ್ಯುತ್ ಮತ್ತು ದೂರವಾಣಿ ಮಾರ್ಗಗಳು ಮತ್ತು ನೀವು ದೂರವಾಣಿ ಮಾರ್ಗಗಳಲ್ಲಿ ವೋಲ್ಟೇಜ್ ಪ್ರೇರಿತವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮೊದಲ ವಿಷಯವೆಂದರೆ d1 d1 ಅಂತರವನ್ನ ನೀವು ಕಂಡುಹಿಡಿಯಬೇಕು ಆದ್ದರಿಂದ ಇದು 2 ಮೀಟರ್ ಈ ಎತ್ತರವು ಈ ಲಂಬ ರೇಖೆಯನ್ನು ನೀವು ಎಳೆಯುವಿರಿ ಇದು 2 ಮೀಟರ್ ಆದ್ದರಿಂದ ಇದು ಕಂಡಕ್ಟರ್ P 2 ಆಗಿದೆ ಲಂಬ ರೇಖೆಯನ್ನು ಎಳೆಯಿರಿ ಈ ಅಂತರವು 2 ಮೀಟರ್ ಈ ಅಂತರವು 2 ಮೀಟರ್ ಮತ್ತು ಇಲ್ಲಿಂದ ಇದು ದೂರವಾಣಿ ಮಾರ್ಗ ಇಲ್ಲಿದೆ ದೂರವಾಣಿ ದೂರವಾಣಿ ಮಾರ್ಗವು ಇಲ್ಲಿ ಸರಿಯಾಗಿದೆ ಆದ್ದರಿಂದ ಇದು ವಿಷಯವಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇದು ನಿಮ್ಮದು ಈ ಅಂತರ ನಾನು ಇಲ್ಲಿ ಮಾತ್ರ ಮಾಡಿದರೆ ಆದ್ದರಿಂದ ಇದು ಈ ಎರಡು ಟೆಲಿಫೋನ್ ಲೈನ್ಗಳ ನಡುವೆ ಇದು 1 ಮೀಟರ್ ಇಲ್ಲಿಂದ ಇಲ್ಲಿಗೆ 1 5 ಮೀಟರ್ 0 5 ಮೀಟರ್ ಮತ್ತು ಇಲ್ಲಿಗೆ ಇದು 2 ಮೀಟರ್ ಆಗಿದೆ ಅಂದರೆ ಈ ಅಂತರವು 1 5 ಮೀಟರ್ ಅಂದರೆ ಇಲ್ಲಿಂದ ಇಲ್ಲಿಗೆ ಈ ಅಂತರವು 1 5 ಮೀಟರ್ ಮತ್ತು ಇದು 2 ಮೀಟರ್ ಮತ್ತು ಇದು ನಿಮ್ಮ 2 ಆಗಿದೆ ಆದ್ದರಿಂದ ಆದ್ದರಿಂದ ಈ d1 2 5 ಮೀಟರ್ಗೆ ಸಮಾನವಾಗಿರುತ್ತದೆ ಅದೇ ರೀತಿ ನೀವು d2 d2 ಅನ್ನು ಸರಿಯಾಗಿ ಲೆಕ್ಕಾಚಾರ ಮಾಡುವಾಗ ಈ ಸಂದರ್ಭದಲ್ಲಿ ಇದು ನೀವು ಕರೆಯುವ 2 ಮೀಟರ್ ಮತ್ತು ಇಲ್ಲಿಂದ ಇಲ್ಲಿಗೆ ನೀವು 1 5 ಮತ್ತು ಇದು ನಿಮ್ಮ ಒಂದು 2 5 ಎಂದು ಕಂಡುಹಿಡಿಯಬೇಕು ಆದ್ದರಿಂದ ಈ ಭಾಗವನ್ನು ಇಲ್ಲಿಗೆ ನೀವು ಇಲ್ಲಿಗೆ ತೆಗೆದುಕೊಂಡರೆ ಇದು 2 ಮತ್ತು ಇಲ್ಲಿಂದ ಇಲ್ಲಿಗೆ 0 5 ಆಗಿದೆ ಆದ್ದರಿಂದ ಈ ಅಂತರ ದಿಂದ 2 5 ಅಂದರೆ ನೀವು ಈ ರೀತಿ ತೆಗೆದುಕೊಂಡರೆ ಹಿಡಿದುಕೊಳ್ಳಿ ಇದು ನಿಮ್ಮ P 2 ಮತ್ತು ಇದು ನಿಮ್ಮ 2 ಮೀಟರ್ ಮತ್ತು ಇದು ನಿಮ್ಮ ಟೆಲಿಫೋನ್ ಲೈನ್ ಇದು T 1 ಆದ್ದರಿಂದ ಈ ಅಂತರವು 2 5 ನಿಮ್ಮ ಮತ್ತು ಇದು 2 ಮತ್ತು ಇದು ನಿಮ್ಮ d 2 ಇಲ್ಲಿಂದ ಈ 2 5 ಏಕೆ ಇಲ್ಲಿಂದ ಇಲ್ಲಿಗೆ ಇದು 4 ಆದ್ದರಿಂದ ಇಲ್ಲಿಗೆ ಇದು 2 ಮತ್ತು ಈ ದೂರವಾಣಿ ಮಾರ್ಗದ ನಡುವೆ 1 ಆದ್ದರಿಂದ ಇಲ್ಲಿಂದ ಇಲ್ಲಿಗೆ 0 5 ಆಗಿದೆ ಆದ್ದರಿಂದ 2 ಆದ್ದರಿಂದ d 2 ವಾಸ್ತವವಾಗಿ 2 ಚದರ ಜೊತೆಗೆ 2 5 ಚದರ ಸರಿಸುಮಾರು 3 2 ಮೀಟರ್ ಆದ್ದರಿಂದ ಮೊದಲು ನೀವು ಈ ಅಂತರಗಳನ್ನು ಲೆಕ್ಕ ಹಾಕಬೇಕು ನಂತರ ನೀವು ಟೆಲಿಫೋನ್ ಲೈನ್ T1 ರ ಫ್ಲಕ್ಸ್ ಲಿಂಕ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಮುಂದಿನದು ನಿಮ್ಮ ದೂರವಾಣಿ T1 ನ ಫ್ಲಕ್ಸ್ ಲಿಂಕ್ ಆದ್ದರಿಂದ ಹಾಗೆಯೇ ಆದ್ದರಿಂದ ಇದು ನಾನು ಬರೆಯುತ್ತಿದ್ದೇನೆ ನೀವು ಒಂದು ಕರೆಂಟ್ ಅನ್ನು ಅರ್ಥಮಾಡಿಕೊಂಡಿದ್ದೀರಿ I ಎಂದು ತಿಳಿಯಿರಿ ಇನ್ನೊಂದು I ಈಗ ನೀವು ಅದನ್ನು ಮಾಡುವಾಗ ಟೆಲಿಫೋನ್ ಸರ್ಕ್ಯೂಟ್ ನ ಒಟ್ಟು ಫ್ಲಕ್ಸ್ ಲಿಂಕ್ಗಳು ನಾವು ಬರೆಯುತ್ತಿದ್ದೇವೆ ಇದು ನಿಮಗೆ ಬಿಟ್ಟುಬಿಡುತ್ತದೆ ಆದರೆ ನೀವು ಯೋಚಿಸುತ್ತೀರಿ ಇನ್ನೊಂದು ರೀತಿಯಲ್ಲಿ ಒಟ್ಟು ಒಂದು ಆಗ ನಮಗೆ ಉತ್ತರ ಸಿಗುತ್ತದೆ ಸ್ವಲ್ಪ ನೋಡಿ ನಾನು ಅದನ್ನು ನಿಮ್ಮ ಕಲ್ಪನೆಗೆ ಬಿಡುತ್ತೇನೆ ಅದು ಏಕೆ ಆದ್ದರಿಂದ ಇದರರ್ಥ ನಾವು ಈಗ ಪರಸ್ಪರ ಇಂಡಕ್ಟನ್ಸ್ ಅನ್ನು ಪಡೆದುಕೊಂಡಿದ್ದೇವೆ ಫ್ಲಕ್ಸ್ ಲಿಂಕ್ಗಳು ಪರಸ್ಪರ ಇಂಡಕ್ಟನ್ಸ್ m I λT ಸಮವಾಗಿರುತ್ತದೆಯೇ

ಆದ್ದರಿಂದ ಟೆಲಿಫೋನ್ ಸರ್ಕ್ಯೂಟ್ ನಲ್ಲಿ ವೋಲ್ಟೇಜ್ ಪ್ರೇರಿತವಾಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಪರಸ್ಪರ ಪ್ರತಿಕ್ರಿಯೆಯಾಗಿದೆ I 120 ಆಂಪಿಯರ್

ಇದು ಉತ್ತರವಾಗಿದೆ ಈ ಸಮಸ್ಯೆಯನ್ನು ನೀವು ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಮುಂದೆ ಇನ್ನೊಂದು ಇದು ನಿಮ್ಮ ಮೂಲ ಪರಿಕಲ್ಪನೆಯಿಂದ ಕೂಡಿದೆ ಇದು ಸಂಖ್ಯಾತ್ಮಕವಾಗಿದೆ ಆದರೆ ಇದು ಸಿದ್ಧಾಂತದಂತೆಯೇ ಇದೆ ಆದ್ದರಿಂದ ಉದಾಹರಣೆ 4 ಆದ್ದರಿಂದ ನಾವು ನೋಡಿದ ಎಲ್ಲಾ ವ್ಯುತ್ಪನ್ನಗಳು ಮತ್ತು ನೀವು ಲೆಕ್ಕಾಚಾರ ಮಾಡಿದ ಎಲ್ಲವನ್ನೂ ಈಗ ಈ ಉದಾಹರಣೆಯನ್ನು ನೋಡಿ ತ್ರಿಜ್ಯ r 1 ಮತ್ತು ಹೊರಗಿನ ತ್ರಿಜ್ಯ r 2 ಒಳಗೆ ಹೊಂದಿರುವ ಟೊಳ್ಳಾದ ಕಂಡಕ್ಟರ್ನ ಆಂತರಿಕ ಇಂಡಕ್ಟನ್ಸ್ ಗಾಗಿ ಸೂತ್ರವನ್ನು ಪಡೆದುಕೊಳ್ಳಿ ಮತ್ತು ವಾಹಕದ ಹಂತಗಳ ಅಂತರ D ಯೊಂದಿಗೆ ಮೇಲೆ ವಿವರಿಸಿದ ಟೊಳ್ಳಾದ ವಾಹಕಗಳನ್ನು ಒಳಗೊಂಡಿರುವ ಏಕ ಹಂತದ ರೇಖೆಯ ಇಂಡಕ್ಟನ್ಸ್ನ ಅಭಿವ್ಯಕ್ತಿಯನ್ನು ಸಹ ನಿರ್ಧರಿಸಿ ಆದ್ದರಿಂದ ಮೊದಲನೆಯದು ಟೊಳ್ಳಾದ ವಾಹಕದ ಆಂತರಿಕ ಇಂಡಕ್ಟನ್ಸ್ ಈ ವಸ್ತುವಿನ ಆಂತರಿಕ ಇಂಡಕ್ಟನ್ಸ್ ಅನ್ನು ನೀವು ಆ ಘನ ವಾಹಕವನ್ನು ಅರ್ಧಕ್ಕೆ 10⁻⁷ ಹೆನ್ರಿ ಪ್ರತಿ ಮೀಟರ್ಗೆ ಕರೆಯುವುದನ್ನು ನಾವು ನೋಡಿದ್ದೇವೆ ಆದರೆ ನಾವು ಟೊಳ್ಳಾದ ಕಂಡಕ್ಟರ್ನ ಆಂತರಿಕ ಇಂಡಕ್ಟನ್ಸ್ ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು ಟೊಳ್ಳಾದ ಕಂಡಕ್ಟರ್ನ ಅಡ್ಡ ವಿಭಾಗದ ನೋಟವಾಗಿದೆ ಒಳಗಿನ ತ್ರಿಜ್ಯವು r1 ಆಗಿದೆ ಅಂದರೆ ಒಳಗಿನ ತ್ರಿಜ್ಯ ಮತ್ತು ಹೊರಗಿನ ತ್ರಿಜ್ಯವು r2 ಆಗಿದೆ ಅಂತರ x ನಾವು dx ಮತ್ತು ಉದ್ದವು 1 ಮೀಟರ್ ಆಗಿದೆ ಆದ್ದರಿಂದ ಪ್ರದೇಶವು ಒಂದು ಚದರ ಮೀಟರ್ಗೆ dx ಆಗಿರುತ್ತದೆ ಎಂದು ನಾನು ನಿಮಗೆ ಹೇಳಿದೆ ಸಮೀಕರಣ ೧೪ ರಿಂದ ಅಂಪೇರ್ಸ್ ಲಾ ಇಂದ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟೆನ್ಸಿಟಿ ಆಗಿರುತ್ತದೆ ಸಮೀಕರಣ ೧೫ ರಿಂದ ನಾವು ಕರೆಂಟ್ ಸಾಂದ್ರತೆಯನ್ನು ಊಹಿಸುತ್ತಿದ್ದೇವೆ ಕರೆಂಟ್ ಸಾಂದ್ರತೆಯು ಒಂದೇ ಆಗಿರುತ್ತದೆ ಅದು Hx ಗೆ I ನ್ನು ಸಮೀಕರಿಸಿದಾಗ ಆಗುತ್ತದೆ ಈಗ ಸಮೀಕರಣ 18 ಮತ್ತು 19 ಅನ್ನು ಬಳಸುವುದಕ್ಕಾಗಿ ನಾನು ಈಗಾಗಲೇ ನಿಮ್ಮನ್ನು ಇಲ್ಲಿ ಗುರುತಿಸಿರುವ ಸಮೀಕರಣಕ್ಕೆ ಹಿಂತಿರುಗುವುದಿಲ್ಲ ನೀವು ಡಿಫರೆನ್ಷಿಯಲ್ ಫ್ಲಕ್ಸ್ ಲಿಂಕ್ಗಳನ್ನು ಪಡೆಯುತ್ತೀರಿ ಅದು ಗೆ ಸಮಾನವಾಗಿರುತ್ತದೆ ಅಂದರೆ ಇಲ್ಲಿ ಮಾತ್ರ ಕೇವಲ ಡಿಫರೆನ್ಷಿಯಲ್ ಫ್ಲಕ್ಸ್ ವಾಸ್ತವವಾಗಿ ನಾನು d x ಅನ್ನು ಒಂದರಲ್ಲಿ ಬರೆಯಬೇಕಾಗಿತ್ತು ಅದು ನಾವು ತೆಗೆದುಕೊಂಡಿರುವ ಉದ್ದವಾಗಿದೆ ಆದರೆ ಈ ಎಲ್ಲಾ ವಿಷಯಗಳನ್ನು ನಾವು ಅನುಭವಿಸಿದ್ದೇವೆ ಆದ್ದರಿಂದ ಈ ಹಿಂದೆ ನಾವು ಆ ಫ್ರ್ಯಾಕ್ಷನಲ್ ಟ್ರಾನ್ಸ್ ರೇಶಿಯೋ ಎಂಬ ಪದವನ್ನು ನೀಡಿದ್ದೇವೆ ಆದ್ದರಿಂದ ಇಲ್ಲಿ ಕೂಡ ಫ್ಲಕ್ಸ್ ಲಿಂಕ್ಗಳು ಏಕೆಂದರೆ ಅದು ಆಂತರಿಕವಾಗಿದೆ ಆದ್ದರಿಂದ ಇದು ಭಾಗಶಃ ಪದವಾಗಿದೆ ಇದು x² ಆಗಿರುತ್ತದೆ ಆದರೆ ಅದು ಟೊಳ್ಳಾದ ವಾಹಕವಾಗಿದೆ ಆದ್ದರಿಂದ ಈ ಪದವು d𝜱x ಗೆ ಬರುತ್ತಿದೆ ಇದು ಅರ್ಥವಾಗುವಂತಹದ್ದಾಗಿದೆ ಏಕೆಂದರೆ ಘನ ಕಂಡಕ್ಟರ್ ಗಾಗಿ ನಾವು ಆ ಸಮಯದಲ್ಲಿ ಅದನ್ನು ಮಾಡಿದ್ದೇವೆ ಅದು x² r² ಯಾವುದೇ r1 r2 ಕೇವಲ ಒಂದು ತ್ರಿಜ್ಯ r ಇರಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಇದು ಟೊಳ್ಳಾದ ಕಂಡಕ್ಟರ್ ಆಗಿದೆ ಅದನ್ನು ಈ ರೀತಿ ಬರೆಯಬಹುದು ಆದ್ದರಿಂದ ಇದು ಟೊಳ್ಳಾದ ಕಂಡಕ್ಟರ್ ಆಗಿರುವುದರಿಂದ ಸಂಯೋಜಿಸಿ ಆದ್ದರಿಂದ r 1 ರಿಂದ r 2 ಗೆ ಸಂಯೋಜಿಸಿ ನೀವು ಸಂಯೋಜಿಸಿದರೆ ಅದು ಏಕೀಕರಣವು ನಿಮ್ಮ ಕೆಲಸ ನಾನು ನಿಮಗೆ ಅಂತಿಮ ಅಭಿವ್ಯಕ್ತಿಯನ್ನು ನೀಡುತ್ತಿದ್ದೇನೆ ಆದ್ದರಿಂದ ಈ ಏಕೀಕರಣವನ್ನು ನೀವು ಸರಳವಾಗಿ ಏಕೀಕರಣವನ್ನು ಮಾಡಬಹುದು

ಇದನ್ನು ಮತ್ತಷ್ಟು ಸರಳೀಕರಿಸಿದಾಗ ಈ ಸಮೀಕರಣ ಸಿಗುತ್ತದೆ ಸಮೀಕರಣ ೨೭ ರಿಂದ ಈ ಅಭಿವ್ಯಕ್ತಿಯಲ್ಲಿ ನೈಸರ್ಗಿಕ ಲಾಗ್ ಬರುತ್ತಿದ್ದಂತೆ ನಾವು ಲಾಗ್ ಗೆ ಪರಿವರ್ತಿಸಲಿಲ್ಲ ನೀವು ಒಂದೇ ವಾಹಕದ ಇಂಡಕ್ಟನ್ಸ್ ಅನ್ನು ಸೇರಿಸಿದಾಗ ಆಗಿರುತ್ತದೆ ಆದ್ದರಿಂದ ಇದು ಆಂತರಿಕ ಇಂಡಕ್ಟನ್ಸ್ ನ ಅಭಿವ್ಯಕ್ತಿಯಾಗಿದೆ ಮತ್ತು ಇದು ಒಟ್ಟು ಅಭಿವ್ಯಕ್ತಿಯಾಗಿದೆ ಆದ್ದರಿಂದ ಇದು ಟೊಳ್ಳಾದ ಕಂಡಕ್ಟರ್ನ ಆಂತರಿಕ ಒಟ್ಟು ಇಂಡಕ್ಟನ್ಸ್ ಎಂದು ನೀವು ಕರೆಯುವಿರಿ ಆದ್ದರಿಂದ ಕಂಡಕ್ಟರ್ ಟೊಳ್ಳಾದಾಗ ಸ್ವಾಭಾವಿಕವಾಗಿ ಅಭಿವ್ಯಕ್ತಿಗಳು ಸಹ ಸಂಪೂರ್ಣವಾಗಿ ವಿಭಿನ್ನವಾಗಿವೆ ಮುಂದೆ ಇದು ಇನ್ನೊಂದು ಉದಾಹರಣೆ ಆದ್ದರಿಂದ ಇಲ್ಲಿ ನಾನು ನೀಡಬೇಕಾಗಿದೆ ಆದ್ದರಿಂದ ನಾನು ನಿಮಗಾಗಿ ಅನೇಕ ಉದಾಹರಣೆಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಇಲ್ಲದಿದ್ದರೆ ಸಮಸ್ಯೆ ಉದ್ಭವಿಸುತ್ತದೆ ಅಥವಾ ನನ್ನ ಮನಸ್ಸಿನಲ್ಲಿ ಯಾವುದೇ ಸಂಭವನೀಯ ಸಮಸ್ಯೆಗಳು ಬಂದರೂ ನಾನು ಅದನ್ನು ಮಾಡಿದ್ದೇನೆ ಆದ್ದರಿಂದ ಚಿತ್ರ 16 ರಲ್ಲಿ ತೋರಿಸಿರುವ ಟ್ರಾನ್ಸ್ಪೋಸ್ಡ್ ಡಬಲ್ ಸರ್ಕ್ಯೂಟ್ ನ 3 ಫೇಸ್ ಟ್ರಾನ್ಸ್ಮಿಷನ್ ಲೈನ್ ನ ಪ್ರತಿ ಕಿಲೋಮೀಟರ್ಗೆ ಇಂಡಕ್ಟನ್ಸ್ ಅನ್ನು ನಿರ್ಧರಿಸಿ ವಾಹಕದ ತ್ರಿಜ್ಯವು 2 ಸೆಂಟಿಮೀಟರ್ ಆಗಿದೆ ಆದ್ದರಿಂದ ಇದು ವಾಸ್ತವವಾಗಿ ಒಂದು ಸ್ಥಳಾಂತರವಾಗಿದೆ ಇದು a b c ನೀಡಿದ ಸಂರಚನೆಯಾಗಿದೆ ನಂತರ ab ಮತ್ತು c a ಮತ್ತು c ಮತ್ತು ac ನಡುವಿನ ಅಂತರವನ್ನು 7 5 ಮೀಟರ್ ಎಂದು ನೀಡಲಾಗಿದೆ ಮತ್ತು ಈ ಲಂಬ ಎತ್ತರವನ್ನು 4 ಎಂದು ನೀಡಲಾಗಿದೆ ಇದು 4 ಮೀಟರ್ ಮತ್ತು ಒಟ್ಟು 4 4 ಆದ್ದರಿಂದ 8 ಮೀಟರ್ ಆದ್ದರಿಂದ ನಿಮ್ಮ d1 d2 d3 d4 ನಂತಹ ಎಲ್ಲಾ ಇತರ ಅಂತರವನ್ನು ಅಥವಾ ನೀವು ಸರಿಯಾಗಿ ಲೆಕ್ಕಾಚಾರ ಮಾಡಬೇಕು ಆದ್ದರಿಂದ d1 ಈಗಾಗಲೇ ನೀಡಿರುವ 7 5 ಗೆ ಸಮನಾಗಿರುತ್ತದೆ ನಂತರ d4 ಇದು 9 ಮೀಟರ್ ಆಗಿರುತ್ತದೆ ನಾನು ನಿಮಗೆ ಹೇಳುತ್ತಿದ್ದೇನೆ ಇದು 7 5 ಈ ಭಾಗವು ನಿಮ್ಮದು ಎಂದು ನೀವು ಕರೆಯುವ ಈ ಭಾಗವು 0 75 ಮತ್ತು ಈ ಭಾಗವು 0 ಆದ್ದರಿಂದ d4 7 5 0 75 0 75 9 ಮೀಟರ್ ಸಮಾನವಾಗಿರುತ್ತದೆ ಅದೇ ರೀತಿ d2 ಇದು 7 5 ಮತ್ತು ಪ್ಲಸ್ 0 75 ಮತ್ತು ಇದು 4 ಆದ್ದರಿಂದ d2 ಸಮನಾಗಿರುತ್ತದೆ ಏಕೆಂದರೆ ಮೊದಲು ನೀವು ಎಲ್ಲಾ ಅಂತರವನ್ನು ಕಂಡುಹಿಡಿಯಬೇಕು ನಂತರ ನೀವು ಇನ್ನೊಂದು ಅಂತರವನ್ನು ಕಂಡುಹಿಡಿಯಬೇಕು ಈ ಅಂತರವು ಸಮ್ಮಿತೀಯವಾಗಿದೆ ಆದ್ದರಿಂದ a b ಅಥವಾ c b ಅಥವಾ b c ಅಥವಾ a b ಈ ಎಲ್ಲಾ ಅಂತರಗಳು ಒಂದೇ ಸಮ್ಮಿತೀಯವಾಗಿರುತ್ತವೆ ಆದ್ದರಿಂದ ನೀವು D ಅನ್ನು ಕಂಡುಹಿಡಿಯಬೇಕು ಆದ್ದರಿಂದ dd ಸಹ ಈ ಎತ್ತರ 4 ಆಗಿದೆ ಮತ್ತು ಇದು ಈ ಬದಿ ಎತ್ತರ 4 ಈ ಬದಿ 0 75 ಅದು ಕೂಡ 0 75 ಮೀಟರ್ ಅಂದರೆ D ಆಗಿರುತ್ತದೆ ಮೀಟರ್ಗೆ ಸಮಾನವಾಗಿರುತ್ತದೆ ಅದೇ ರೀತಿ d3 ಆಗಿರುತ್ತದೆ R ಗೆ 2 ಸೆಂಟಿಮೀಟರ್ ಅಂದರೆ 0 02 ಮೀಟರ್ ನೀಡಲಾಗಿದೆ ಆದ್ದರಿಂದ ಮೊದಲು ನೀವು ಎಲ್ಲಾ ಅಂತರಗಳನ್ನು ಲೆಕ್ಕಾಚಾರ ಮಾಡಿ Deq ಸಮೀಕರಣ 71 ಆದ್ದರಿಂದ ಇದು ಸಮ್ಮಿತೀಯ ವಿಷಯ ಆದ್ದರಿಂದ Dab ಅಂದರೆ ಹಂತ a ಮತ್ತು b ನಡುವೆ ಈ ಹಿಂದೆ ಕೂಡ ನಾವು D a b D c c ಯ ಅಭಿವ್ಯಕ್ತಿಯನ್ನು ಅದೇ ರೀತಿಯಲ್ಲಿ ನೋಡಿದ್ದೇವೆ ಆದ್ದರಿಂದ ನೀವು Dab ಅನ್ನು ತೆಗೆದುಕೊಂಡರೆ ಮತ್ತು ನಿಮ್ಮ ಈ ವಸ್ತುವನ್ನು Dab ಭಾಗವಾಗಿದೆ Dab Dbc Dca ವ್ಯಾಲ್ಯೂ ಸಮೀಕರಿಸಿದಾಗ ಈ ಅಭಿವ್ಯಕ್ತಿ ದೊರೆಯುತ್ತದೆ Dca ನ್ನು ಸಮೀಕರಿಸಿದಾಗ ಈ ಅಭಿವ್ಯಕ್ತಿ ದೊರೆಯುತ್ತದೆ

ಸಮೀಕರಿಸಿದಾಗ Deq 6 611 meter ಆಗುತ್ತದೆ ಸಮೀಕರಣ 73 ರಿಂದ ಆಗಿರುತ್ತದೆ ಆಗಿರುತ್ತದೆ ಆಗಿರುತ್ತದೆ

ಆಗಿರುತ್ತದೆ

ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸಿ ಆದ್ದರಿಂದ ನೀವು ಪಡೆದಿರುವ Deq ಗಳನ್ನು ಸಹ Ds ಪಡೆದುಕೊಳ್ಳಿ ಮುಂದಿನದು ಆ ಸೂತ್ರವನ್ನು ನೇರವಾಗಿ ನಾವು ಹಂತಕ್ಕಾಗಿ ಇಂಡಕ್ಟನ್ಸ್ ಅನ್ನು ಬಳಸುತ್ತೇವೆ ಆದ್ದರಿಂದ ಪ್ರತಿ ಕಿಲೋಮೀಟರ್ಗೆ 0 6098 ಮಿಲಿ ಹೆನ್ರಿ ಆದ್ದರಿಂದ ಇದು ಸರಿಯಾದ ಉತ್ತರವಾಗಿದೆ ಸಂಯೋಜಿತ ಕಂಡಕ್ಟರ್ಗಳಿಗೆ ನಾವು ಮುಂದಿನ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ನಾವು ಈಗ ನೋಡಿದ ಉತ್ಪನ್ನಗಳ ಇಂಡಕ್ಟನ್ಸ್ ಅನ್ನು ನಾವು ಸರಿಯಾಗಿ ನೋಡಿದ್ದೇವೆ ಆದರೆ ಇಲ್ಲಿಯೂ ನಾವು ಇದನ್ನು ಪಡೆಯಬೇಕು ಆದ್ದರಿಂದ ನಾನು ಸ್ವಲ್ಪ ಚಿಕ್ಕ ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ನಾನು ದೊಡ್ಡದನ್ನು ತೆಗೆದುಕೊಂಡರೆ ಅದು ಹೆಚ್ಚು ಲೆಕ್ಕಾಚಾರವನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ವಾಹಕದಲ್ಲಿ 2 ಸೆಂಟಿಮೀಟರ್ ತ್ರಿಜ್ಯದ 3 ಕಂಡಕ್ಟರ್ಗಳನ್ನು ಒಳಗೊಂಡಿರುವ ಏಕ ಹಂತದ ಪ್ರಸರಣ ರೇಖೆಯ ಇಂಡಕ್ಟನ್ಸ್ ಅನ್ನು ನಿರ್ಧರಿಸಿ ಕರೆಂಟ್ ಫೇಸ್ ಒಳಗೆ ಹೋಗುತ್ತಿದೆ ಎಂದು ನೀವು ಭಾವಿಸುತ್ತೀರಿ ಮತ್ತು ಚಿತ್ರ 7 ರಲ್ಲಿ ತೋರಿಸಿರುವಂತೆ ರಿಟರ್ನ್ ಕಂಡಕ್ಟರ್ ಲ್ಲಿ 4 ಸೆಂಟಿಮೀಟರ್ ತ್ರಿಜ್ಯದ 2 ಕಂಡಕ್ಟರ್ಗಳು ಆದ್ದರಿಂದ ಗಣಿತದ ವ್ಯುತ್ಪನ್ನಗಳಿಗೆ ಮೊದಲು ನಾವು ವಾಹಕಗಳ ಗುಂಪು x ಮತ್ತು ವಾಹಕದ ಗುಂಪು y ಅನ್ನು ತೆಗೆದುಕೊಂಡಿದ್ದೇವೆ ನಾವು n ಗುಂಪಿನಲ್ಲಿ ತೆಗೆದುಕೊಂಡಿದ್ದೇವೆ ವಾಹಕ ಸಾಮಾನ್ಯ ಸೂತ್ರ ಮತ್ತು ಗುಂಪು y ನಾವು ವಾಹಕಗಳ m ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ಒಟ್ಟು ಪರಸ್ಪರ ಸಾಧ್ಯತೆಗಳು n x m ಆಗಿರುತ್ತದೆ ಮತ್ತು ಪ್ರತಿ ಗುಂಪಿಗೆ ಇದು ವಾಹಕಗಳ ಗುಂಪು xn ಸಂಖ್ಯೆಗೆ ಇರುತ್ತದೆ ಆದ್ದರಿಂದ n x n ಅಂದರೆ n² ಸಾಧ್ಯತೆಗಳು ಮತ್ತು y m ಗುಂಪಿನ ವಾಹಕಗಳ ಸಂಖ್ಯೆಗೆ ನೀವೇ ಒಂದು m x m ಅಂದರೆ m² ಸಾಧ್ಯತೆಗಳು ಆದರೆ ಪರಸ್ಪರ m n ಆಗಿರುತ್ತದೆ ಆದ್ದರಿಂದ ನೀವು ಎಲ್ಲಾ ಅಂತರವನ್ನು ಲೆಕ್ಕ ಹಾಕುತ್ತೀರಿ ಗೆ ಸಮಾನವಾಗಿರುತ್ತದೆ ನಂತರ 7 21 ಮೀಟರ್ಗೆ ಸಮಾನವಾಗಿರುತ್ತದೆ ಮತ್ತು ಎಲ್ಲಾ ನೀಡಲಾಗಿದೆ ಮತ್ತು ಇದು ಈಗ ಸಮೀಕರಣ 54 ಅನ್ನು ಬಳಸಿ ಹಾಗೆ ಬಳಸುವುದರಿಂದ ಆ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ಅದು ಮ್ಯೂಚುಯಲ್ ಆಗಿದೆ ಪರಸ್ಪರ ಒಂದು ಎಲ್ಲಾ ಸಾಧ್ಯತೆಗಳು Da Da Dab ಆಗಿರುತ್ತದೆ ಆದ್ದರಿಂದ ಈಗ ಈ ಉದಾಹರಣೆಯನ್ನು ಪಡೆಯುವುದು ಹೇಗೆ Dm ಅನ್ನು ಹೇಗೆ ಲೆಕ್ಕ ಹಾಕುವುದು ಈಗ ಈ ಎಲ್ಲಾ ಮೌಲ್ಯಗಳನ್ನು ಹಾಕಿ ನೀವು 7 162 ಮೀಟರ್ ಪಡೆಯುತ್ತೀರಿ ಸಮೀಕರಣ 55 ರಿಂದ ಗುಂಪು x ಕಂಡಕ್ಟರ್ ತ್ರಿಜ್ಯವು r x ಎಂದು ನಾವು ಭಾವಿಸುತ್ತೇವೆ ಒಮ್ಮೆ ನೀವು ಈ ಎಲ್ಲಾ ಲೆಕ್ಕಾಚಾರಗಳನ್ನು ಮಾಡಿದ ನಂತರ ಆಗಿರುತ್ತದೆ ಇದರೊಂದಿಗೆ ಹೊಂದಾಣಿಕೆಯಾಗುತ್ತಿದೆಯೇ ಎಂದು ನೋಡಬೇಕು ನಂತರ ಆಯಾಮಗಳು ಸರಿಯಾಗಿವೆ ನಂತರ ನೀವು ಇಲ್ಲಿ ತಪ್ಪು ಲೆಕ್ಕಾಚಾರವನ್ನು ಮಾಡದಿದ್ದರೆ ವಿಷಯಗಳು ಸರಿಯಾಗಿವೆ ನನ್ನ ಪ್ರಕಾರ ಅಂತರದ ಲೆಕ್ಕಾಚಾರ ಆದರೆ ನೀವು ಇದನ್ನು ಸರಿಯಾಗಿ ಪರಿಶೀಲಿಸಬೇಕು ಆದ್ದರಿಂದ ಇದು 0 734 ಮೀಟರ್ ಆದ್ದರಿಂದ ಸಮೀಕರಣ 53 ಅನ್ನು ಬಳಸುವುದರಿಂದ ಇದು ಗುಂಪಿನ x ಕಂಡಕ್ಟರ್ ಸಮನಾಗಿರುತ್ತದೆ ಈಗ ಮ್ಯೂಚುಯಲ್ ಸಂದರ್ಭದಲ್ಲಿ ನೀವು Ly ಅನ್ನು ಲೆಕ್ಕಾಚಾರ ಮಾಡುವಾಗ Dm ಒಂದೇ ಆಗಿರುತ್ತದೆ ಮ್ಯೂಚುಯಲ್ ಅಂತರ Dm ಮಾತ್ರ ಬದಲಾಗುವುದಿಲ್ಲ Dsy ಇಲ್ಲಿಯೂ ಸಹ ವಿಭಿನ್ನವಾಗಿರುತ್ತದೆ ಇಲ್ಲಿ ನೀವು 4 ಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಈ ವಿಷಯದಲ್ಲಿ 2 ಕಂಡಕ್ಟರ್ಗಳು ಇಲ್ಲಿಯೇ ಹೋಗಿದೆ ಇಲ್ಲಿ ನೀವು ಸಂಯೋಜಿತ ಕಂಡಕ್ಟರ್ y2 ಕಂಡಕ್ಟರ್ಗಳಲ್ಲಿ 2 ಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಇಲ್ಲಿ ಆಗಿರುತ್ತದೆ ಆದ್ದರಿಂದ ಮತ್ತೆ ಗುಂಪು y ಕಂಡಕ್ಟರ್ನ ತ್ರಿಜ್ಯ ಆಗಿರುತ್ತದೆ ಆದ್ದರಿಂದ 0 353 ಮೀಟರ್ ಆದ್ದರಿಂದ ಅದೇ ರೀತಿ ಅಂದರೆ ಮುಂದಿನ ನಿಮ್ಮ ಬಳಕೆಯ ಈ ಮಿಶ್ರಲೋಹಗಳ ಅದೇ ಸೂತ್ರ Dm ಒಂದೇ ಆಗಿರುತ್ತದೆ

ಈ ಒಂದು ವಿಷಯದಿಂದ ನೀವು ಗಮನಿಸಿದ್ದೀರಿ ಏಕೆಂದರೆ ನಿಮ್ಮ ಸಂಖ್ಯೆಯು ಒಂದು ಗುಂಪಿನಲ್ಲಿ ವಾಹಕಗಳ ಸಂಖ್ಯೆ ಹೆಚ್ಚಾಗಿರುತ್ತದೆ ಅದು ಇಂಡಕ್ಟನ್ಸ್ 0 455 ಕಡಿಮೆಯಾಗಿದೆ ಏಕೆಂದರೆ ಇಲ್ಲಿ 3 ಕಂಡಕ್ಟರ್ಗಳು ಮತ್ತು ಗುಂಪು y2 ಕಂಡಕ್ಟರ್ಗಳು ಇವೆ ಆದ್ದರಿಂದ ನೀವು ಹೆಚ್ಚು ಕಂಡಕ್ಟರ್ಗಳನ್ನು ಹಾಕಿದರೆ ಆದ್ದರಿಂದ ಇಂಡಕ್ಟನ್ಸ್ ಕಡಿಮೆ ಆಗುತ್ತದೆ ಆದ್ದರಿಂದ ಪ್ರತಿಕ್ರಿಯಾತ್ಮಕತೆ